ಪ್ರಾಯೋಗಿಕ ವಿಧಾನದೊಂದಿಗೆ ಸೇವೆಗಳ ಮಾರ್ಕೆಟಿಂಗ್ ಕುರಿತ ಅಧ್ಯಯನಕ್ಕೆ ಸುಸ್ವಾಗತ ಆದ್ದರಿಂದ ಈ ಪಾಠದಲ್ಲಿ ನಾವು ಸೇವಾ ಸಿಬ್ಬಂದಿ ಮತ್ತು ಸೂಕ್ತ ಮಾನವ ಸಂಪನ್ಮೂಲ ನೀತಿಗಳನ್ನು ಅಭಿವೃದ್ಧಿಪಡಿಸುತ್ತೇವೆ ಆದ್ದರಿಂದ ಸೇವಾ ಸಿಬ್ಬಂದಿಯನ್ನು ಅಭಿವೃದ್ಧಿಪಡಿಸಲು ಮಾನವ ಸಂಪನ್ಮೂಲ ನೀತಿಗಳು ಎಷ್ಟು ಸೂಕ್ತವಾಗಿವೆ ಎಂದು ನೋಡೋಣ ಸೇವೆ ಒದಗಿಸುವ ಕಂಪನಿಯ ಉದ್ಯೋಗಿಗಳು ತಮ್ಮ ಗ್ರಾಹಕರಿಗೆ ಸೇವೆಗಳನ್ನು ತಲುಪಿಸುವಲ್ಲಿ ಸಾಕಷ್ಟು ಪಾತ್ರವಹಿಸುತ್ತಾರೆ ಇತರ ವಿಷಯಗಳ ಜೊತೆಗೆ ಸೇವೆಯನ್ನು ತಲುಪಿಸುವಲ್ಲಿ ಅವರು ವಹಿಸಬೇಕಾದ ಪಾತ್ರವನ್ನು ಅವರು ಸ್ಪಷ್ಟವಾಗಿ ತಿಳಿದಿರಬೇಕು ಮತ್ತು ಗ್ರಾಹಕರ ನಿರೀಕ್ಷೆಗಳನ್ನು ಪೂರೈಸಲು ಅದನ್ನು ಸರಿಯಾಗಿ ಮಾಡಬೇಕು ಸೂಕ್ತವಾದ ಮಾನವ ಸಂಪನ್ಮೂಲ ನೀತಿಗಳನ್ನು ವಿಕಸಿಸಿ ಜಾರಿಗೆ ತರಬೇಕಾಗಿದೆ ಗ್ರಾಹಕರ ನಿರೀಕ್ಷೆಗಳನ್ನು ತ್ವರಿತವಾಗಿ ಅರ್ಥಮಾಡಿಕೊಳ್ಳುವ ಮತ್ತು ಅವುಗಳನ್ನು ಪರಿಣಾಮಕಾರಿಯಾಗಿ ಮತ್ತು ಪರಿಣಾಮಕಾರಿಯಾಗಿ ಪೂರೈಸುವ ಸಂಸ್ಕೃತಿಯು ಈ ಮಾನವ ಸಂಪನ್ಮೂಲ ನೀತಿಗಳು ಮತ್ತು ಕಾರ್ಯಕ್ರಮಗಳ ಮೂಲಕ ಸ್ಥಾಪಿಸಬೇಕಾಗಿದೆ ಈ ವಿಷಯಗಳನ್ನು ಈ ಪಾಠದಲ್ಲಿ ಚರ್ಚಿಸಲಾಗಿದೆ ನಾವು ಈಗ ತಿಳಿದಿರುವಂತೆ ಸೇವಾ ಸಿಬ್ಬಂದಿ ಗ್ರಾಹಕರಿಗೆ ಸತ್ಯದ ಕ್ಷಣಗಳಲ್ಲಿ ಸೇವೆಗಳನ್ನು ತಲುಪಿಸುತ್ತಾರೆ ಆದ್ದರಿಂದ ಸೇವೆ ಸಿಬ್ಬಂದಿಗಳ ಕಾರ್ಯಕ್ಷಮತೆಯು ತಲುಪಿಸುವ ಸೇವೆಗಳ ಗುಣಮಟ್ಟಕ್ಕೆ ಕಾರಣವಾಗುತ್ತದೆ ಉತ್ತಮ ಮಾನವ ಸಂಪನ್ಮೂಲ ನೀತಿಗಳನ್ನು ಬಳಸಿಕೊಂಡು ನಿಗದಿತ ಸೇವಾ ಮಾನದಂಡಗಳು ಮತ್ತು ನಿಜವಾದ ವಿತರಣೆಯ ನಡುವಿನ ಸೇವೆಯ ಗುಣಮಟ್ಟದ ಅಂತರ ಸಂಖ್ಯೆ ಗ್ಯಾಪ್ 3 ಅನ್ನು ಹಿಂದಿನ ಪಾಠದಲ್ಲಿ ಚರ್ಚಿಸಲಾಗಿದೆ ಸೇವೆಯ ಗುಣಮಟ್ಟದ ಹೆಚ್ಚಿನ ಆಯಾಮಗಳನ್ನು ಸೇವಾ ಸಿಬ್ಬಂದಿ ಪ್ರಭಾವಿಸಬಹುದು ಸೇವಾ ಸಿಬ್ಬಂದಿ ವಿಶ್ವಾಸಾರ್ಹರಾಗಿರಬೇಕು ಅಂದರೆ ಭರವಸೆಯ ಸೇವೆಯನ್ನು ವಿಶ್ವಾಸಾರ್ಹವಾಗಿ ಮತ್ತು ನಿಖರವಾಗಿ ನಿರ್ವಹಿಸಲು ಸಾಧ್ಯವಾಗುತ್ತದೆ ಅದು ಗ್ರಾಹಕರ ಅಗತ್ಯಗಳನ್ನು ನಿರೀಕ್ಷಿಸಲು ಅವರಿಗೆ ಸಹಾಯ ಮಾಡಲು ಅವರು ಸ್ಪಂದಿಸುವಂತಿರಬೇಕು ಮತ್ತು ತ್ವರಿತ ಸೇವೆಯನ್ನು ಒದಗಿಸಲು ಸಿದ್ಧರಿರಬೇಕು ಅವರು ಗ್ರಾಹಕರಿಗೆ ತಮ್ಮ ಜ್ಞಾನ ಮತ್ತು ಸೌಜನ್ಯ ಮತ್ತು ವಿಶ್ವಾಸ ಮತ್ತು ವಿಶ್ವಾಸವನ್ನು ಪ್ರೇರೇಪಿಸುವ ಸಾಮರ್ಥ್ಯದೊಂದಿಗೆ ಭರವಸೆ ನೀಡಬೇಕು ಅವರು ಗ್ರಾಹಕರ ಬಗ್ಗೆ ಅನುಭೂತಿ ಹೊಂದಿರಬೇಕು ಅವರ ಹಿತಾಸಕ್ತಿಗಳನ್ನು ಹೃದಯದಲ್ಲಿಟ್ಟುಕೊಳ್ಳಬೇಕು ಮತ್ತು ಅವರಿಗೆ ಕಾಳಜಿಯುಳ್ಳ ವೈಯಕ್ತಿಕ ಗಮನವನ್ನು ನೀಡಬೇಕು ಅಂತಿಮವಾಗಿ ಗ್ರಾಹಕರೊಂದಿಗೆ ಪರಿಣಾಮಕಾರಿಯಾಗಿ ಸಂವಹನ ನಡೆಸಲು ಮತ್ತು ಅವರ ಸೇವೆಯ ಖರೀದಿಯಲ್ಲಿ ಅವರನ್ನು ತೃಪ್ತಿ ಮತ್ತು ಸಂತೋಷದಿಂದ ಇರಿಸಲು ಅವರ ಉಡುಗೆ ವರ್ತನೆ ಮತ್ತು ವ್ಯಕ್ತಿತ್ವ ಮುಖ್ಯವಾಗಿದೆ ಸೇವಾ ಸಿಬ್ಬಂದಿಯಿಂದ ಗ್ರಾಹಕರು ಸರಿಯಾದ ರೀತಿಯ ಅನುಭವವನ್ನು ಪಡೆಯುತ್ತಾರೆ ಎಂದು ಖಚಿತಪಡಿಸಿಕೊಳ್ಳಲು ಹಲವಾರು ಮಾನವ ಸಂಪನ್ಮೂಲ ನೀತಿಗಳನ್ನು ಅನುಸರಿಸಬೇಕು ಈ ನೀತಿಗಳನ್ನು ಕೆಳಗಿನ ಸ್ಲೈಡ್ನಲ್ಲಿ ಪಟ್ಟಿ ಮಾಡಲಾಗಿದೆ ಮತ್ತು ಮುಂದಿನ ವಿಭಾಗಗಳಲ್ಲಿ ಚರ್ಚಿಸಲಾಗಿದೆ ಆದ್ದರಿಂದ ಈ ಸೂಕ್ತವಾದ ಮಾನವ ಸಂಪನ್ಮೂಲ ನೀತಿಗಳು ಯಾವುವು ಆದ್ದರಿಂದ ಉತ್ತಮ ಗುಣಮಟ್ಟದ ಸೇವೆಯನ್ನು ನೀಡಲು ಅಗತ್ಯವಾದ ನೀತಿಗಳು ಇವು ಆದ್ದರಿಂದ ನಾಲ್ಕು ನೀತಿಗಳು ಸರಿಯಾದ ಜನರನ್ನು ನೇಮಿಸಿಕೊಳ್ಳುತ್ತವೆ ಗುಣಮಟ್ಟವನ್ನು ತಲುಪಿಸಲು ಜನರನ್ನು ಅಭಿವೃದ್ಧಿಪಡಿಸುತ್ತವೆ ಅಗತ್ಯವಾದ ಬೆಂಬಲ ವ್ಯವಸ್ಥೆಗಳನ್ನು ಒದಗಿಸುತ್ತವೆ ಮತ್ತು ಉತ್ತಮ ಜನರನ್ನು ಉಳಿಸಿಕೊಳ್ಳುತ್ತವೆ ಆದ್ದರಿಂದ ಸರಿಯಾದ ಜನರನ್ನು ನೇಮಿಸಿಕೊಳ್ಳುವಲ್ಲಿ ನಾವು ಉತ್ತಮ ವ್ಯಕ್ತಿಗಳಿಗಾಗಿ ಸ್ಪರ್ಧಿಸಬೇಕು ಸೇವಾ ಸಾಮರ್ಥ್ಯ ಮತ್ತು ಸೇವಾ ಒಲವುಗಾಗಿ ನಾವು ನೇಮಿಸಿಕೊಳ್ಳಬೇಕು ಮತ್ತು ಆದ್ಯತೆಯ ಉದ್ಯೋಗದಾತರಾಗಬೇಕು ಗುಣಮಟ್ಟವನ್ನು ತಲುಪಿಸಲು ಜನರನ್ನು ಅಭಿವೃದ್ಧಿಪಡಿಸುವ ಅಡಿಯಲ್ಲಿ ನಾವು ತಾಂತ್ರಿಕ ಮತ್ತು ಸಂವಾದಾತ್ಮಕ ಕೌಶಲ್ಯಗಳಿಗಾಗಿ ತರಬೇತಿ ನೀಡಬೇಕು ಉದ್ಯೋಗಿಗಳಿಗೆ ಅಧಿಕಾರ ನೀಡಬೇಕು ಮತ್ತು ತಂಡದ ಕೆಲಸಗಳನ್ನು ಉತ್ತೇಜಿಸಬೇಕು ಅಗತ್ಯವಿರುವ ಬೆಂಬಲ ವ್ಯವಸ್ಥೆಗಳ ಅಡಿಯಲ್ಲಿ ನಾವು ಸೇವಾ ಆಧಾರಿತ ಆಂತರಿಕ ಪ್ರಕ್ರಿಯೆಗಳನ್ನು ಅಭಿವೃದ್ಧಿಪಡಿಸಬೇಕು ಬೆಂಬಲ ತಂತ್ರಜ್ಞಾನ ಮತ್ತು ಸಾಧನಗಳನ್ನು ಒದಗಿಸಬೇಕು ಮತ್ತು ಆಂತರಿಕ ಸೇವೆಯ ಗುಣಮಟ್ಟವನ್ನು ಅಳೆಯಬೇಕು ಮತ್ತು ಅಂತಿಮವಾಗಿ ಉತ್ತಮ ಜನರನ್ನು ಉಳಿಸಿಕೊಳ್ಳಲು ನಾವು ನೌಕರರನ್ನು ಕಂಪನಿಯ ದೂರದೃಷ್ಟಿಯಲ್ಲಿ ಸೇರಿಸಿಕೊಳ್ಳಬೇಕು ನೌಕರರನ್ನು ಗ್ರಾಹಕರಂತೆ ಪರಿಗಣಿಸಬೇಕು ಮತ್ತು ಪ್ರಬಲ ಸೇವಾ ಸಾಧಕರನ್ನು ಅಳೆಯಬೇಕು ಮತ್ತು ಪ್ರತಿಫಲ ನೀಡಬೇಕು ಆದ್ದರಿಂದ ಮೇಲಿನ ನೀತಿಗಳನ್ನು ಈಗ ವಿವರವಾಗಿ ಚರ್ಚಿಸಲಾಗಿದೆ ಸರಿಯಾದ ಜನರನ್ನು ನೇಮಿಸಿ ಸೇವಾ ನೌಕರರು ಗ್ರಾಹಕರೊಂದಿಗೆ ಕೆಲಸ ಮಾಡಬೇಕಾಗಿದೆ ದಿನದ ಸಂದರ್ಭಗಳು ಮತ್ತು ಅವರ ವೈಯಕ್ತಿಕ ಮನಸ್ಥಿತಿಗಳು ಇಷ್ಟಗಳು ಮತ್ತು ಇಷ್ಟವಿಲ್ಲದಿದ್ದರೂ ಗ್ರಾಹಕರ ಅವಶ್ಯಕತೆಗಳು ಅತ್ಯಂತ ಮಹತ್ವದ್ದಾಗಿದೆ ಎಂದು ಅವರು ನಂಬಬೇಕು ಮತ್ತು ಅವರ ತೃಪ್ತಿಗೆ ತಕ್ಕಂತೆ ಪೂರೈಸಬೇಕು ಅವರು ಇತರರಿಗೆ ಸೇವೆ ಸಲ್ಲಿಸುವ ಸಂತೋಷವನ್ನು ಅನುಭವಿಸಿರಬೇಕು ಮತ್ತು ಹಾಗೆ ಮಾಡುವುದರಿಂದ ಸಂತೋಷವನ್ನು ಪಡೆಯಬೇಕು ಆದ್ದರಿಂದ ಗ್ರಾಹಕರನ್ನು ತೃಪ್ತಿಪಡಿಸಲು ಸೇವಾ ನೌಕರರು ಹೊಂದಿರಬೇಕಾದ ಒಲವು ಇದು ಗ್ರಾಹಕರು ಮತ್ತು ಬಾಹ್ಯ ಪರಿಸರದೊಂದಿಗೆ ಸಂಪರ್ಕದಲ್ಲಿ ತಮ್ಮ ಸಂಸ್ಥೆಯ ಹೊರ ತುದಿಯಲ್ಲಿರುವ ಗಡಿ ವಿಸ್ತಾರದ ಪಾತ್ರಗಳಲ್ಲಿ ಸೇವಾ ಸಿಬ್ಬಂದಿ ಗ್ರಾಹಕ ಸೇವೆಯನ್ನು ಕಾರ್ಯಾಚರಣೆಗಳು ಮತ್ತು ಮಾರಾಟಗಳೊಂದಿಗೆ ಸಾಕಷ್ಟು ಪರಿಶ್ರಮ ಮಾಡಬೇಕಾಗುತ್ತದೆ ಮತ್ತು 1983 ರಲ್ಲಿ ಆರ್ಲೀ ಹೊಚ್ಚೈಲ್ಡ್ ರಚಿಸಿದ ಪದವನ್ನು ಸಾಕಷ್ಟು ಭಾವನಾತ್ಮಕ ಶ್ರಮಕ್ಕೆ ಒಳಪಡಿಸಬಹುದು ಅವರು ಸಮಗ್ರತೆಯನ್ನು ಹೊಂದಿರಬೇಕು ಮತ್ತು ತಮ್ಮ ಗ್ರಾಹಕ ವಿಭಾಗಕ್ಕೆ ಮುಖ್ಯವಾದ ಇತರ ಸಾರ್ವತ್ರಿಕ ಮೌಲ್ಯಗಳನ್ನು ಕಲಿಯಬೇಕು ಮತ್ತು ಅಳವಡಿಸಿಕೊಳ್ಳಬೇಕು ಗ್ರಾಹಕರಿಗೆ ಸಹಾಯ ಮಾಡುವ ಮತ್ತು ಅವರ ಸಮಸ್ಯೆಗಳನ್ನು ಪರಿಹರಿಸುವ ಸಕಾರಾತ್ಮಕ ಮನೋಭಾವವನ್ನು ಹೊಂದಿರಬೇಕು ಅದರ ಬದಲಿಗೆ ಸಮಸ್ಯೆಯನ್ನು ಮುಂದೂಡಿಸುವ ಅಭ್ಯಾಸವನ್ನು ಹೊಂದಿರಬಾರದು ಮತ್ತು ಸಮಸ್ಯೆ ಪರಿಹರಿಸಲು ಏನು ಮಾಡಲು ಸಾಧ್ಯವಿಲ್ಲ ಎಂದು ನೆಪ ಹೇಳಬಾರದು ಅವರು ಒಟ್ಟಾರೆ ಆಹ್ಲಾದಕರ ವ್ಯಕ್ತಿತ್ವವನ್ನು ಹೊಂದಿರಬೇಕು ಅವರ ಸೇವೆಯಲ್ಲಿ ಆಸಕ್ತಿ ವಹಿಸಬೇಕು ಮತ್ತು ಆರೋಗ್ಯಕರ ಸಂತೋಷದಾಯಕ ವರ್ತನೆ ಹೊಂದಿರಬೇಕು ಸರಿಯಾದ ಜನರನ್ನು ನೇಮಿಸಿಕೊಳ್ಳಲು ಕಂಪನಿಯು ಮುಂದಿನ ಚರ್ಚಿಸಿದ ತಂತ್ರಗಳನ್ನು ಅನುಸರಿಸಬಹುದು ಮುಂದಿನದು ಪ್ರತಿಭೆಗಾಗಿ ಸ್ಪರ್ಧಿಸುವುದು ನಮ್ಮ ಕಂಪನಿಯು ಲಭ್ಯವಿರುವ ಅತ್ಯುತ್ತಮ ಪ್ರತಿಭೆಗಳನ್ನು ಗುರುತಿಸಬಹುದು ಮತ್ತು ಅವರನ್ನು ನೇಮಿಸಿಕೊಳ್ಳಲು ಇತರ ಕಂಪನಿಗಳೊಂದಿಗೆ ಸ್ಪರ್ಧಿಸಬಹುದು ಪರ್ಯಾಯವಾಗಿ ಉತ್ತಮ ಪ್ರತಿಭೆಗಳನ್ನು ಪಡೆಯಲು ನಾವು ನಿರ್ದಿಷ್ಟ ಹುದ್ದೆಗೆ ಹಲವಾರು ಜನರನ್ನು ನಿರ್ಣಯಿಸಬೇಕು ನಂತರ ಸೇವಾ ಸಾಮರ್ಥ್ಯ ಮತ್ತು ಒಲವುಗಾಗಿ ನೇಮಿಸಿಕೊಳ್ಳಿ ನಿರೀಕ್ಷಿತ ನೌಕರರು ತಾವು ಕೈಗೊಂಡ ವಿವಿಧ ಕೋರ್ಸ್ಗಳ ಪ್ರಮಾಣಪತ್ರಗಳಿಂದ ಸೂಚಿಸಲಾದ ಅಗತ್ಯ ಸಾಮರ್ಥ್ಯಗಳನ್ನು ಹೊಂದಿರಬೇಕು ನಿರ್ದಿಷ್ಟ ಉದ್ಯೋಗದ ಸ್ಥಾನಕ್ಕೆ ಅಗತ್ಯವಾದ ಜ್ಞಾನ ಮತ್ತು ಕೌಶಲ್ಯಗಳನ್ನು ನಿರ್ಣಯಿಸಲು ಕಂಪನಿಯ ಪರೀಕ್ಷೆಯನ್ನು ಸಹ ನಡೆಸಬಹುದು ಅದೇ ರೀತಿ ಸೇವಾ ಪೂರೈಕೆದಾರರಾಗಿ ಆಯ್ಕೆಯಾಗಬೇಕಾದ ಉದ್ಯೋಗಿಯು ಈ ಹಿಂದೆ ಚರ್ಚಿಸಿದಂತೆ ಸೇವೆಯತ್ತ ಒಲವು ಹೊಂದಿರಬೇಕು ಉತ್ತಮ ಗುಣಮಟ್ಟದ ಸೇವೆಗಳನ್ನು ನೀಡಲು ಹೆಚ್ಚಿನ ಮಟ್ಟದ ಸಹಾಯ ಚಿಂತನಶೀಲತೆ ಮತ್ತು ಸಾಮಾಜಿಕತೆಯನ್ನು ಹೊಂದಿರುವ ಉದ್ಯೋಗಿಗಳು ಇತರರಿಗಿಂತ ಹೆಚ್ಚು ಯೋಗ್ಯರು ಆದ್ಯತೆಯ ಉದ್ಯೋಗದಾತರಾಗಿರಿ ನಿರೀಕ್ಷಿತ ಅಭ್ಯರ್ಥಿಗಳು ನಮ್ಮ ಕಂಪನಿಗೆ ಸೇರಲು ಮತ್ತು ಅದಕ್ಕಾಗಿ ಕೆಲಸ ಮಾಡಲು ಎದುರು ನೋಡಬೇಕು ತೃಪ್ತಿ ಮತ್ತು ಸಂತೋಷದ ಉದ್ಯೋಗಿಗಳು ಮಾತ್ರ ತಮ್ಮ ಗ್ರಾಹಕರನ್ನು ತೃಪ್ತಿಪಡಿಸಲು ಮತ್ತು ಸಂತೋಷಪಡಿಸಲು ಉತ್ತಮ ಸ್ಥಾನದಲ್ಲಿರುತ್ತಾರೆ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಚಾರ ಉದ್ಯಮದಲ್ಲಿ ಉತ್ತಮ ವೇತನ ಕಂಪನಿಯ ಷೇರುಗಳನ್ನು ಹೊಂದಲು ಅವಕಾಶ ಸುಧಾರಿತ ಕೌಶಲ್ಯಗಳನ್ನು ಕಲಿಯುವ ಅವಕಾಶ ಗುರುತಿಸುವಿಕೆ ಪ್ರತಿಫಲ ಮತ್ತು ಪ್ರತಿಕ್ರಿಯೆ ವ್ಯಾಪ್ತಿ ವೃತ್ತಿ ಪ್ರಗತಿ ಮತ್ತು ಬೆಳವಣಿಗೆ ಬೇಕು ದೀರ್ಘಕಾಲೀನ ಅಸೋಸಿಯೇಷನ್ ಉದ್ದೇಶದೊಂದಿಗೆ ಸ್ನೇಹಪರ ಸಕಾರಾತ್ಮಕ ಕಾಳಜಿಯುಳ್ಳ ಮತ್ತು ಬೆಂಬಲಿಸುವ ಆಂತರಿಕ ವಾತಾವರಣವು ಕಂಪನಿಯು ನಿರೀಕ್ಷಿತ ಉದ್ಯೋಗಿಗಳ ಆಯ್ಕೆಯ ನೇಮಕಾತಿ ಮಾಡಿಕೊಳ್ಳಲು ಕಂಪನಿಯನ್ನು ಬಹಳ ದೂರ ಕೊಂಡಯ್ಯಬಹುದು ಹೊಂದಿಕೊಳ್ಳುವ ಕೆಲಸದ ಸ್ಥಳಗಳು ಮತ್ತು ಗಂಟೆಗಳು ನೌಕರರ ಮಕ್ಕಳನ್ನು ನೋಡಿಕೊಳ್ಳುವ ಸೌಲಭ್ಯಗಳು ನೌಕರರ ಆರೋಗ್ಯ ರಕ್ಷಣೆ ಮತ್ತು ವಿಶ್ರಾಂತಿ ಕೊಠಡಿಗಳು ಸೇರಿದಂತೆ ಕಲ್ಯಾಣವು ಸಹ ನೌಕರರನ್ನು ಸಂತೋಷದಿಂದ ಮತ್ತು ಚಿಂತೆರಹಿತವಾಗಿಡಲು ಮುಖ್ಯವಾಗಿದೆ ಇದರಿಂದ ಅವರು ಗ್ರಾಹಕರಿಗೆ ಮತ್ತು ಕಂಪನಿಗೆ ತಮ್ಮ ಅತ್ಯುತ್ತಮವಾದದನ್ನು ನೀಡಬಹುದು ಮುಂದಿನದು ಉತ್ತಮ ಗುಣಮಟ್ಟದ ಸೇವೆಗಳನ್ನು ನೀಡಲು ನಾವು ಜನರನ್ನು ಅಭಿವೃದ್ಧಿಪಡಿಸಬೇಕು ಕಂಪನಿಯು ಸರಿಯಾದ ಉದ್ಯೋಗಿಗಳನ್ನು ನೇಮಿಸಿಕೊಂಡ ನಂತರ ಅವರು ತರಬೇತಿ ಹೊಂದಬೇಕು ಮತ್ತು ಅವರನ್ನು ನುರಿತ ಸೇವಾ ವೃತ್ತಿಪರರಾಗಿ ಅಭಿವೃದ್ಧಿಪಡಿಸಬೇಕು ಕೆಳಗಿನ ಮೂರು ತಂತ್ರಗಳು ದಿಕ್ಕಿನಲ್ಲಿ ಸಹಾಯ ಮಾಡುತ್ತವೆ ತಾಂತ್ರಿಕ ಮತ್ತು ಸಂವಾದಾತ್ಮಕ ಕೌಶಲ್ಯಗಳಿಗಾಗಿ ತರಬೇತಿ ಸೂಕ್ತ ಜ್ಞಾನ ಕೌಶಲ್ಯ ಮತ್ತು ಮನೋಭಾವವನ್ನು ನೀಡಲು ನವೀಕರಿಸಲು ಮತ್ತು ಬಲಪಡಿಸಲು ಸೇವಾ ಸಿಬ್ಬಂದಿಗೆ ನಿಯಮಿತವಾಗಿ ತರಬೇತಿ ನೀಡಬೇಕು ಸಮಗ್ರತೆ ಅದು ಪ್ರಾಮಾಣಿಕತೆ ಸತ್ಯತೆ ಮತ್ತು ಬದ್ಧತೆಯನ್ನು ಜಾರಿಗೊಳಿಸಬೇಕು ಮತ್ತು ಅಳೆಯಬೇಕು ಏಕೆಂದರೆ ಇದು ಸಂಸ್ಥೆಯಲ್ಲಿ ನಂಬಿಕೆ ಮತ್ತು ಸಹಾಯದ ವಾತಾವರಣವನ್ನು ಕಾಪಾಡಿಕೊಳ್ಳಲು ಕಾರಣವಾಗುವ ಏಕೈಕ ಪ್ರಮುಖ ಅಂಶವಾಗಿದೆ ಅಂತಿಮವಾಗಿ ಕಂಪನಿಯ ಲಾಭದಾಯಕತೆಗೆ ಕಾರಣವಾಗುತ್ತದೆ ಪರಸ್ಪರ ನಾಯಕತ್ವ ಮತ್ತು ತಂಡ ಕೆಲಸ ಮಾಡುವ ಕೌಶಲ್ಯಗಳು ಸಹ ಮುಖ್ಯವಾಗಿದ್ದು ಸೇವಾ ಸಿಬ್ಬಂದಿಗಳು ಗ್ರಾಹಕರೊಂದಿಗೆ ತಮ್ಮ ಅಗತ್ಯಗಳನ್ನು ಪೂರೈಸಲು ಮತ್ತು ಅವರ ನಿರೀಕ್ಷೆಗಳನ್ನು ಪೂರೈಸಲು ಪರಿಣಾಮಕಾರಿಯಾಗಿ ಸಂವಹನ ನಡೆಸಬಹುದು ಉದ್ಯೋಗಿಗಳನ್ನು ಸಶಕ್ತಗೊಳಿಸಿ ಉದ್ಯೋಗಿಗಳಿಗೆ ಗ್ರಾಹಕರ ಅವಶ್ಯಕತೆಗಳನ್ನು ಪೂರೈಸಲು ಏನು ಬೇಕಾದರೂ ಮಾಡುವ ಬಯಕೆ ಕೌಶಲ್ಯಗಳು ಪರಿಕರಗಳು ತರಬೇತಿ ಮತ್ತು ಅಧಿಕಾರವನ್ನು ನೀಡಿ ಸಬಲೀಕರಣವು ನೌಕರರು ಸೇವಾ ಪ್ರಕ್ರಿಯೆಗಳ ಮಾಲೀಕತ್ವದಲ್ಲಿದೆ ಎಂದು ಭಾವಿಸಲು ಸಹಾಯ ಮಾಡುತ್ತದೆ ಮತ್ತು ಅನುಭವವನ್ನು ಅನುಭವಿಸುತ್ತದೆ ತಮ್ಮ ಗ್ರಾಹಕರಿಗೆ ಸೇವೆ ಮತ್ತು ತೃಪ್ತಿ ತಂದ ಸಂತೋಷ ಏನಾದರೂ ವಿಫಲವಾದಾಗ ಸಶಕ್ತ ನೌಕರರು ಸೇವೆಗಳನ್ನು ಉತ್ತಮವಾಗಿ ಮರುಕಳಿಸಿ ನೀಡಬಹುದು ಅವರು ಗ್ರಾಹಕರೊಂದಿಗೆ ನಿಕಟವಾಗಿ ಕೆಲಸ ಮಾಡಲು ಮತ್ತು ಅವರೊಂದಿಗೆ ಸಂಬಂಧವನ್ನು ಬೆಳೆಸಲು ಶಕ್ತರಾಗುತ್ತಾರೆ ಅಂತಹ ವ್ಯಾಪಾರ ಸಂಬಂಧಗಳು ಗ್ರಾಹಕರಿಗೆ ನಮ್ಮ ಸೇವಾ ವ್ಯವಹಾರವನ್ನು ಪೋಷಿಸಲು ಬಹಳ ದೂರ ಹೋಗಬಹುದು ನಿಷ್ಠಾವಂತ ಗ್ರಾಹಕರು ನಮ್ಮ ಸೇವೆಗಳನ್ನು ಮರುಖರೀದಿ ಮಾಡುವ ಸಾಧ್ಯತೆ ಇರುವುದರಿಂದ ಇದು ನಮ್ಮ ಕಂಪನಿಗೆ ಲಾಭದಾಯಕವೆಂದು ಸಾಬೀತುಪಡಿಸಬಹುದು ಇತರರು ಹಾಗೆ ಮಾಡಲು ಸಲಹೆ ನೀಡುತ್ತಾರೆ ಸೇವೆಯ ವೈಫಲ್ಯದ ಸಂದರ್ಭದಲ್ಲಿ ತ್ವರಿತವಾಗಿ ಕ್ಷಮಿಸಿ ಹೆಚ್ಚಿದ ಬೆಲೆಗಳನ್ನು ನೀಡಲು ಸಿದ್ಧರಾಗಿರಿ ಮತ್ತು ನಮ್ಮ ಪ್ರತಿಸ್ಪರ್ಧಿ ಕೊಡುಗೆಗಳನ್ನು ನಿರ್ಲಕ್ಷಿಸಿ ಮುಂದಿನದು ತಂಡದ ಕೆಲಸಗಳನ್ನು ಉತ್ತೇಜಿಸುವುದು ಒಂದು ತಂಡವು ಮೂಲತಃ ಸೇವೆಯನ್ನು ಹೇಗೆ ತಲುಪಿಸುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಉದ್ಯೋಗಿಗಳಿಗೆ ಶಿಕ್ಷಣ ನೀಡುವುದನ್ನು ಇದು ಒಳಗೊಂಡಿದೆ ಇದಲ್ಲದೆ ಪ್ರತಿಯೊಬ್ಬ ಉದ್ಯೋಗಿಯು ತನ್ನ ಪಾತ್ರ ಮತ್ತು ಕಾರ್ಯಕ್ಷಮತೆ ಗ್ರಾಹಕರು ತಮ್ಮ ಸೇವೆಯಲ್ಲಿ ಎಷ್ಟು ತೃಪ್ತಿ ಹೊಂದಿದ್ದಾರೆ ಅಥವಾ ಸಂತೋಷಪಡುತ್ತಾರೆ ಎಂಬುದರ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಮನೋಗೋಚರಿಕರಣ ಮಾಡಿ ನೋಡ ಬೇಕು ಸೇವಾ ಸಿಬ್ಬಂದಿಗೆ ಸಹ ಅನೇಕ ಕೌಶಲ್ಯಗಳ ಬಗ್ಗೆ ತರಬೇತಿ ನೀಡಬೇಕು ಇದರಿಂದ ಅವರು ಸಹೋದ್ಯೋಗಿಗಳ ಅನುಪಸ್ಥಿತಿಯಲ್ಲಿ ಪರಸ್ಪರರ ಪಾತ್ರಗಳನ್ನು ಪೂರೈಸಬಹುದು ಗರಿಷ್ಠ ಸಮಯದಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಮತ್ತು ಪರಿಣಾಮಕಾರಿಯಾಗಿ ಸೇವೆ ಸಲ್ಲಿಸಬಹುದು ಮತ್ತು ನೇರ ಸಮಯದಲ್ಲಿ ಫ್ಲೆಕ್ಸಿ ಟೈಮ್ ಪ್ರಯೋಜನಗಳನ್ನು ಗಳಿಸಬಹುದು ಟೀಮ್ ವರ್ಕಿಂಗ್ ಸಹ ಒತ್ತಡವನ್ನು ಬಿಡುಗಡೆ ಮಾಡಲು ಸಹಾಯ ಮಾಡುತ್ತದೆ ಏಕೆಂದರೆ ಕಷ್ಟಕರವಾದ ಉದ್ಯೋಗಗಳನ್ನು ತಂಡದ ಸಹ ಆಟಗಾರರಲ್ಲಿ ಹಂಚಿಕೊಳ್ಳಬಹುದು ಮತ್ತು ಅವರು ಆ ಸೇವೆಗಳನ್ನು ತಲುಪಿಸುವ ಉತ್ತಮ ಮಾರ್ಗಗಳನ್ನು ಚರ್ಚಿಸಬಹುದು ಮತ್ತು ವಿಕಸಿಸಬಹುದು ಮೂರನೆಯ ಅಂಶವೆಂದರೆ ಅಗತ್ಯವಾದ ಬೆಂಬಲ ವ್ಯವಸ್ಥೆಯನ್ನು ಒದಗಿಸುವುದು ನೌಕರರು ತಮ್ಮ ಗ್ರಾಹಕರಿಗೆ ಆಂತರಿಕ ವ್ಯವಸ್ಥೆಗಳು ಮತ್ತು ತಮ್ಮ ಕಂಪನಿಯ ಇತರ ಸಹೋದ್ಯೋಗಿಗಳು ಬೆಂಬಲಿಸಿದಾಗ ಉತ್ತಮ ಸೇವೆ ಸಲ್ಲಿಸಬಹುದು ಉದಾಹರಣೆಗೆ ಗ್ರಾಹಕರ ಡೇಟಾ ಮತ್ತು ಇತರ ಮಾಹಿತಿಯನ್ನು ತಮ್ಮ ಕಂಪ್ಯೂಟರ್ ಪರದೆಗಳಲ್ಲಿ ಸಿದ್ಧಪಡಿಸಿದಾಗ ಕಾಲ್ ಸೆಂಟರ್ ಉದ್ಯೋಗಿಗಳು ಗ್ರಾಹಕರ ಪ್ರಶ್ನೆಗಳಿಗೆ ಉತ್ತಮವಾಗಿ ಉತ್ತರಿಸಬಹುದು ಈ ನಿಟ್ಟಿನಲ್ಲಿ ಈ ಕೆಳಗಿನ ತಂತ್ರಗಳು ಸಹಾಯ ಮಾಡುತ್ತವೆ ಆಂತರಿಕ ಸೇವೆಯ ಗುಣಮಟ್ಟವನ್ನು ಮೊದಲು ಅಳೆಯಿರಿ ಅಂತಿಮ ಗ್ರಾಹಕರಿಗಾಗಿ ಸೇವಾ ಕಾರ್ಯಕ್ಷಮತೆಯನ್ನು ಕಾರ್ಯಗತಗೊಳಿಸಲು ಪ್ರತಿ ಉದ್ಯೋಗಿ ಕಂಪನಿಯ ಇತರ ಉದ್ಯೋಗಿಗಳ ಸೇವೆಗಳನ್ನು ಪಡೆಯುತ್ತಾರೆ ಸೇವಾ ನೌಕರರು ತಾವು ಯಾವ ಇತರ ಉದ್ಯೋಗಿಗಳಿಗೆ ಸೇವೆ ಸಲ್ಲಿಸುತ್ತೇವೆ ಮತ್ತು ಬಾಹ್ಯ ಗ್ರಾಹಕರಿಗೆ ಒದಗಿಸುವ ಸೇವೆಯಲ್ಲಿ ಆ ಸೇವೆ ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ಗುರುತಿಸಬಹುದು ನಂತರ ಅವರು ಆಂತರಿಕ ಗ್ರಾಹಕರಿಗೆ ಒದಗಿಸುವ ಸೇವೆಯ ಗುಣಮಟ್ಟವನ್ನು ಅಳೆಯಬಹುದು ಉದಾಹರಣೆಗೆ ಒಬ್ಬ ಉದ್ಯೋಗಿ ಗ್ರಾಹಕರೊಂದಿಗೆ ನಿರತರಾಗಿರುವ ಇನ್ನೊಬ್ಬ ಉದ್ಯೋಗಿಗೆ ಸರಬರಾಜುಗಳನ್ನು ಒದಗಿಸುತ್ತಿರಬಹುದು ಸರಬರಾಜು ಸಮಯಕ್ಕೆ ಬರದಿದ್ದರೆ ಮತ್ತು ಅವುಗಳು ಆಗಾಗ್ಗೆ ಸ್ಟಾಕ್ ಔಟ್ ಆಗಿದ್ದರೆ ಕಿರಿಕಿರಿಯೊಂದಿಗೆ ಹೆಚ್ಚಿನ ಮೌಲ್ಯಯುತ ಸಮಯವನ್ನು ಕಳೆದುಕೊಳ್ಳಬಹುದು ಸಾಕಷ್ಟು ದಾಸ್ತಾನು ಖಾತರಿಪಡಿಸುವ ಮೂಲಕ ಬೆಂಬಲ ಪಾತ್ರವನ್ನು ವಹಿಸುತ್ತಿರುವ ಆಂತರಿಕ ಉದ್ಯೋಗಿ ಬಾಹ್ಯ ಉದ್ಯೋಗಿಗಳಿಗೆ ಮತ್ತು ಬಾಹ್ಯ ಗ್ರಾಹಕರಿಗೆ ಸೇವೆಗಳನ್ನು ಸರಾಗವಾಗಿ ಮತ್ತು ತ್ವರಿತವಾಗಿ ತಲುಪಿಸಲು ಮುಂಚೂಣಿ ಉದ್ಯೋಗಿಗೆ ಸಹಾಯ ಮಾಡುತ್ತದೆ ಬೆಂಬಲ ತಂತ್ರಜ್ಞಾನ ಮತ್ತು ಸಾಧನಗಳನ್ನು ಒದಗಿಸಿ ಗ್ರಾಹಕರ ಅಗತ್ಯಗಳಿಗೆ ಹೆಚ್ಚು ಸ್ಪಂದಿಸುವ ಸೇವೆಗಳನ್ನು ತಲುಪಿಸಲು ಉದ್ಯೋಗಿಗಳಿಗೆ ಸಹಾಯ ಸಾಧನಗಳು ಸಹಾಯ ಮಾಡುತ್ತವೆ ಉದಾಹರಣೆಗೆ ಉದ್ಯೋಗಿಗಳಿಗೆ ಮೊಬೈಲ್ ಫೋನ್ ನೀಡುವುದರಿಂದ ಅನೇಕ ಪ್ರಯೋಜನಗಳನ್ನು ಪಡೆಯಬಹುದು ಅಗತ್ಯವಿದ್ದಾಗ ಅವರನ್ನು ಕಂಪನಿಯಿಂದ ಸಂಪರ್ಕಿಸಬಹುದು ಮತ್ತು ಗ್ರಾಹಕರು ಪ್ರಮಾಣಿತ ಅಥವಾ ಸೇವಾ ಸಮಯವನ್ನು ಮೀರಿ ಅವರನ್ನು ಸಂಪರ್ಕಿಸಬಹುದು ಇದು ಗ್ರಾಹಕರಿಗೆ ಸೇವಾ ಸಿಬ್ಬಂದಿಗೆ 24 ರಿಂದ 7 ಪ್ರವೇಶವನ್ನು ನೀಡುತ್ತದೆ ಮತ್ತು ಇದು ಗ್ರಾಹಕರಿಗೆ ಮತ್ತು ಉಳಿತಾಯ ಅಧಿಕಾವಧಿ ವೇತನದಲ್ಲಿ ಹೆಚ್ಚಿನ ಪ್ರಯೋಜನವನ್ನು ನೀಡುತ್ತದೆ ಸೇವಾ ಆಧಾರಿತ ಆಂತರಿಕ ಪ್ರಕ್ರಿಯೆಗಳನ್ನು ಅಭಿವೃದ್ಧಿಪಡಿಸಿ ಗ್ರಾಹಕರು ಮತ್ತು ಗ್ರಾಹಕರ ಸಂಪರ್ಕ ಸೇವಾ ಸಿಬ್ಬಂದಿಯ ಪ್ರತಿಕ್ರಿಯೆಯೊಂದಿಗೆ ಸೇವಾ ನೀಲನಕ್ಷೆಯನ್ನು ನಿಯಮಿತವಾಗಿ ನವೀಕರಿಸಬೇಕು ಕೆಲವೊಮ್ಮೆ ಹಳೆಯ ಪ್ರಕ್ರಿಯೆಗಳು ಅನಗತ್ಯವಾಗಿರಬಹುದು ಅಥವಾ ಅಸಮರ್ಥವಾಗಿರಬಹುದು ಗ್ರಾಹಕರಿಗೆ ಮೌಲ್ಯವನ್ನು ತಲುಪಿಸುವಲ್ಲಿ ಪರಿಣಾಮಕಾರಿ ಮತ್ತು ಪರಿಣಾಮಕಾರಿಯಾದ ಚಟುವಟಿಕೆಗಳನ್ನು ಸಂಯೋಜಿಸುವಾಗ ಮೌಲ್ಯರಹಿತ ಚಟುವಟಿಕೆಗಳನ್ನು ತೊಡೆದುಹಾಕಲು ಇಂತಹ ಪ್ರಕ್ರಿಯೆಗಳನ್ನು ಪುನರ್ರಚಿಸಬೇಕು ನಾಲ್ಕನೆಯದು ಉತ್ತಮ ಉದ್ಯೋಗಿಗಳನ್ನು ಉಳಿಸಿಕೊಳ್ಳುವುದು ಒಂದು ಕಂಪನಿಯು ತನ್ನ ಉದ್ಯೋಗಿಗಳನ್ನು ನೇಮಿಸಿಕೊಂಡ ನಂತರ ತರಬೇತಿ ನೀಡಿ ಮತ್ತು ಅಭಿವೃದ್ಧಿಪಡಿಸಿದ ನಂತರ ನೌಕರರ ಟರ್ನ್ ಓವರ್ ಕಂಪನಿಗೆ ಒಂದಕ್ಕಿಂತ ಹೆಚ್ಚು ರೀತಿಯಲ್ಲಿ ನೋವುಂಟು ಮಾಡುವುದರಿಂದ ಅವರನ್ನು ಉಳಿಸಿಕೊಳ್ಳುವುದು ಬಹಳ ಮುಖ್ಯ ಸಂತೋಷ ತರಬೇತಿ ಪಡೆದ ಮತ್ತು ನಿಷ್ಠಾವಂತ ಸೇವಾ ಸಿಬ್ಬಂದಿಗಳು ಗ್ರಾಹಕರಿಗೆ ಹೆಚ್ಚು ಪರಿಣಾಮಕಾರಿಯಾಗಿ ಮತ್ತು ದಕ್ಷತೆಯಿಂದ ಸೇವೆ ಸಲ್ಲಿಸಲು ಸಾಧ್ಯವಾಗುತ್ತದೆ ಅದು ವೆಚ್ಚವನ್ನು ತಗ್ಗಿಸಿ ಆದಾಯ ಮತ್ತು ಲಾಭವನ್ನು ಹೆಚ್ಚಿಸುತ್ತದೆ ಅವರು ಸೇವಾ ಲಾಭ ಸರಪಳಿಯಲ್ಲಿ ಪ್ರಮುಖ ಕೊಂಡಿಯಾಗಿದ್ದಾರೆ ಈ ಪರಿಕಲ್ಪನೆಯನ್ನು 1994 ರಲ್ಲಿ ಪ್ರಾಧ್ಯಾಪಕರಾದ ಹೆಸ್ಕೆಟ್ ಜೋನ್ಸ್ ಲವ್ಮ್ಯಾನ್ ಸಾಸರ್ ಮತ್ತು ಶ್ಲೆಸಿಂಗರ್ ಅವರು ಕಳುಹಿಸಿದ್ದಾರೆ ಆದ್ದರಿಂದ ಇದು ಸೇವಾ ಲಾಭ ಸರಪಳಿಯಾಗಿದೆ ಅಲ್ಲಿ ನಾವು ಆಂತರಿಕ ಸೇವಾ ಗುಣಮಟ್ಟವನ್ನು ಹೊಂದಿದ್ದೇವೆ ಅಂದರೆ ಬೆಂಬಲ ನೌಕರರು ಆಂತರಿಕ ಉದ್ಯೋಗಿಗಳಿಗೆ ಉತ್ತಮವಾಗಿ ಸೇವೆ ಸಲ್ಲಿಸಿದ್ದಾರೆ ಮತ್ತು ಅದು ನೌಕರರ ತೃಪ್ತಿಗೆ ಕಾರಣವಾಗುತ್ತದೆ ನೌಕರರ ತೃಪ್ತಿ ನೌಕರರನ್ನು ಉಳಿಸಿಕೊಳ್ಳಲು ಮತ್ತು ನೌಕರರ ಉತ್ಪಾದಕತೆಗೆ ಹೆಚ್ಚಿನ ಉತ್ಪಾದಕತೆಗೆ ಕಾರಣವಾಗುತ್ತದೆ ನೌಕರರ ಧಾರಣ ಮತ್ತು ಉತ್ಪಾದಕತೆ ಬಾಹ್ಯ ಸೇವಾ ಮೌಲ್ಯಕ್ಕೆ ಕಾರಣವಾಗುತ್ತದೆ ಮತ್ತು ಅದು ಗ್ರಾಹಕರ ತೃಪ್ತಿಗೆ ಕಾರಣವಾಗುತ್ತದೆ ಮತ್ತು ಅದು ಗ್ರಾಹಕರ ನಿಷ್ಠೆಗೆ ಕಾರಣವಾಗುತ್ತದೆ ಇದು ಆದಾಯದ ಬೆಳವಣಿಗೆ ಮತ್ತು ಲಾಭದಾಯಕತೆಗೆ ಕಾರಣವಾಗುತ್ತದೆ ಮತ್ತು ಈ ಎಲ್ಲದರಿಂದ ಬಾಣ ಮತ್ತೆ ಆಂತರಿಕ ಸೇವೆಯ ಗುಣಮಟ್ಟ ಮತ್ತು ನೌಕರರ ತೃಪ್ತಿಗೆ ಮರಳುತ್ತದೆ ಆದ್ದರಿಂದ ಇದು ಸೇವಾ ಲಾಭ ಸರಪಳಿಯಾಗಿದ್ದು ಆದಾಯದ ಬೆಳವಣಿಗೆ ಮತ್ತು ಲಾಭದಾಯಕತೆಯನ್ನು ಹೆಚ್ಚಿಸುವ ಆಂತರಿಕ ಸೇವೆಯ ಗುಣಮಟ್ಟವು ಮೊದಲನೆಯದು ಎಂದು ತೋರಿಸುತ್ತದೆ ಆದ್ದರಿಂದ ಆದಾಯದ ಬೆಳವಣಿಗೆ ಮತ್ತು ಲಾಭದಾಯಕತೆಯನ್ನು ಹೊಂದಲು ಆಂತರಿಕ ಸೇವೆಯ ಗುಣಮಟ್ಟ ಮತ್ತು ಆಂತರಿಕ ಉದ್ಯೋಗಿಗಳ ತೃಪ್ತಿಯನ್ನು ಹೊಂದಿರುವುದು ಮುಖ್ಯವಾದುದು ಅವರು ಗ್ರಾಹಕರನ್ನು ತೃಪ್ತಿಪಡಿಸಲು ಸಾಧ್ಯವಾಗುತ್ತದೆ ಅವರು ನಿಷ್ಠರಾಗಿರುತ್ತಾರೆ ಮತ್ತು ಕಂಪನಿಯು ಕೆಲವು ಸಮಯದಲ್ಲಿ ಲಾಭದಾಯಕವಾಗುತ್ತದೆ ಆದ್ದರಿಂದ ಉತ್ತಮ ಉದ್ಯೋಗಿಗಳನ್ನು ಉಳಿಸಿಕೊಳ್ಳಲು ಬಳಸಬಹುದಾದ ಕೆಲವು ಕಾರ್ಯತಂತ್ರಗಳು ಇಲ್ಲಿವೆ ಕಂಪನಿಯ ದೂರದೃಷ್ಟಿಯಲ್ಲಿ ನೌಕರರನ್ನು ಸೇರಿಸಿ ಕಂಪನಿಯ ದೂರದೃಷ್ಟಿಯನ್ನು ರೂಪಿಸುವಲ್ಲಿ ಮತ್ತು ಚಾಲನೆ ಮಾಡುವಲ್ಲಿ ನೌಕರರನ್ನು ಒಳಗೊಂಡಿರುತ್ತದೆ ಇದು ಉದ್ಯೋಗಿಗಳಿಗೆ ಕಂಪನಿಯ ಮಾಲೀಕತ್ವದ ಪ್ರಜ್ಞೆಯನ್ನು ನೀಡುತ್ತದೆ ಮತ್ತು ಅವರು ಸ್ವಯಂ ಬೆಳೆಯಲು ಬೇರೆ ಹಸಿರು ಹುಲ್ಲುಗಾವಲುಗಳನ್ನು ಹುಡುಕುವ ಬದಲು ಕಂಪನಿಯನ್ನು ಹೆಚ್ಚಿನ ಎತ್ತರಕ್ಕೆ ಒಯ್ಯಲು ಪ್ರಯತ್ನಿಸುತ್ತಾರೆ ಉದ್ಯೋಗಿಗಳನ್ನು ಗ್ರಾಹಕರಂತೆ ನೋಡಿಕೊಳ್ಳಿ ಉದ್ಯೋಗಿಗಳನ್ನು ತಮ್ಮ ಕೆಲಸದ ಮೂಲಕ ಮತ್ತು ಕೆಲಸೇತರ ಜೀವನದ ಮೂಲಕ ಬೆಂಬಲಿಸುವುದನ್ನು ಇದು ಒಳಗೊಂಡಿರುತ್ತದೆ ಇದರಿಂದಾಗಿ ಅವರು ಕಂಪನಿಯ ಚಿಂತೆಗಳಿಂದ ಮುಕ್ತವಾಗಿ ಕೆಲಸ ಮಾಡಬಹುದು ಮತ್ತು ಕಂಪನಿಯ ಸುಧಾರಣೆ ಮತ್ತು ಬೆಳವಣಿಗೆಯೊಂದಿಗೆ ತಮ್ಮನ್ನು ಸಂಯೋಜಿಸಬಹುದು ಬಲವಾದ ಸೇವಾ ಕಾರ್ಯಕ್ಷಮತೆಯನ್ನು ಅಳೆಯಿರಿ ಮತ್ತು ಬಹುಮಾನ ನೀಡಿ ಗ್ರಾಹಕರ ತೃಪ್ತಿ ಅಂಕಗಳ ಆಧಾರದ ಮೇಲೆ ನೌಕರರಿಗೆ ಬಹುಮಾನ ನೀಡಬಹುದು ವಿವಿಧ ಉದ್ಯೋಗಿಗಳಿಂದ ಅವರು ನಿಜವಾಗಿ ಪಡೆದ ಸೇವೆಗಳ ಬಗ್ಗೆ ಗ್ರಾಹಕರನ್ನು ಕೇಳಬಹುದು ಮತ್ತು ಉದ್ಯೋಗಿಗಳಿಗೆ ಅದಕ್ಕೆ ತಕ್ಕಂತೆ ಬಹುಮಾನ ನೀಡಬಹುದು ಅಂತಹ ಪ್ರೋತ್ಸಾಹಗಳು ಉದ್ಯೋಗಿಗಳಿಗೆ ಕಂಪನಿ ಮತ್ತು ಅವಳ ಗ್ರಾಹಕರಿಗೆ ಪರಸ್ಪರ ಲಾಭಕ್ಕಾಗಿ ಕೆಲಸ ಮಾಡಲು ಆಸಕ್ತಿ ವಹಿಸಬಹುದು ಈ ಪಾಠದಲ್ಲಿ ಸೇವಾ ಸಿಬ್ಬಂದಿ ವಹಿಸಿರುವ ಪ್ರಮುಖ ಪಾತ್ರವನ್ನು ನಾವು ಚರ್ಚಿಸಿದ್ದೇವೆ ಮೂರನೆಯ ಪಿ ಅಂದರೆ ಜನರು ಎರಡು ಘಟಕಗಳನ್ನು ಹೊಂದಿದ್ದಾರೆ ಮೊದಲ ಘಟಕವು ಸೇವಾ ಸಿಬ್ಬಂದಿ ಮತ್ತು ಎರಡನೆಯ ಘಟಕವು ಸೇವೆಯನ್ನು ಸಹ ಉತ್ಪಾದಿಸುವ ಗ್ರಾಹಕರು ನಾವು ಮುಂದಿನ ಪಾಠದಲ್ಲಿ ಗ್ರಾಹಕರ ಶಿಕ್ಷಣವನ್ನು ಚರ್ಚಿಸುತ್ತೇವೆ ಇದನ್ನು ಕೇಳಿದ್ದಕ್ಕೆ ತುಂಬಾ ಧನ್ಯವಾದಗಳು ನಾವು ಮುಂದಿನ ಸ್ಲೈಡ್ನಲ್ಲಿ ಮುಂದಿನ ಪಾಠಕ್ಕೆ ಹೋಗುತ್ತೇವೆ